ಇಂಜಿನಿಯರಿಂಗ್ ಗಣಿತ I ರ ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 19 ಮತ್ತು ಇಂದು ನಾವು ಎರಡು ವೇರಿಯೇಬಲ್ಗಳ ಉತ್ಪನ್ನಗಳ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಮತ್ತು ನಿರ್ದಿಷ್ಟವಾಗಿ ಇಂದು ನಾವು ಕೆಲವು ವಿಶಿಷ್ಟ ಸಮಸ್ಯೆಗಳನ್ನು ನೋಡುತ್ತೇವೆ ಅಲ್ಲಿ ಹಿಂದಿನ ಉಪನ್ಯಾಸಗಳಲ್ಲಿ ಈಗಾಗಲೇ ಚರ್ಚಿಸಲಾದ ಕಲ್ಪನೆಯನ್ನು ನಾವು ಅನ್ವಯಿಸುತ್ತೇವೆ ಕೊನೆಯ ಉಪನ್ಯಾಸದಿಂದ ನೆನಪಿಸಿಕೊಳ್ಳಲು ನಾವು ಸ್ಥಳೀಯ ಎಕ್ಸ್ಟ್ರೀಮವನ್ನು ತನಿಖೆ ಮಾಡಿದ್ದೇವೆ ಮತ್ತು ಅದು ಪರ್ಯಾಪ್ತ ಷರತ್ತುಗಳು ಮತ್ತು ಅಗತ್ಯ ಷರತ್ತುಗಳು ನಾವು ಮೊದಲು ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಕಂಡುಹಿಡಿಯಬೇಕು ಮತ್ತು ಆ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಈ ಸಮೀಕರಣಗಳನ್ನು ಪರಿಹರಿಸುವ ಮೂಲಕ ನಾವು ಪಡೆಯುತ್ತೇವೆ x ಗೆ ಸಂಬಂಧಿಸಿದಂತೆ ನ ಆಂಶಿಕ ನಿಷ್ಪನ್ನವನ್ನು 0 ಗೆ ಹೊಂದಿಸಲಾಗುತ್ತದೆ ಮತ್ತು y ಗೆ ಸಂಬಂಧಿಸಿದಂತೆ ನ ಆಂಶಿಕ ನಿಷ್ಪನ್ನವನ್ನು 0 ಗೆ ಹೊಂದಿಸಲಾಗುತ್ತದೆ ಮತ್ತು ನಂತರ ಈ ಸಮೀಕರಣಗಳನ್ನು ಪೂರೈಸುವ ಎಲ್ಲಾ ಪಾಯಿಂಟ್ ಗಳನ್ನು ಪಡೆಯಲು ನಾವು ಈ ಎರಡು ಸಮೀಕರಣಗಳನ್ನು ಪರಿಹರಿಸುತ್ತೇವೆ ಆದ್ದರಿಂದ ಅವು ಕ್ರಿಟಿಕಲ್ ಪಾಯಿಂಟ್ ಗಳಾಗಿರುತ್ತವೆ ಮತ್ತು ನಂತರ ಪ್ರತಿ ಕ್ರಿಟಿಕಲ್ ಪಾಯಿಂಟ್ ಗೆ ನಾವು ಮೌಲ್ಯಮಾಪನ ಮಾಡುತ್ತೇವೆ ಪ್ರತಿ ಕ್ರಿಟಿಕಲ್ ಪಾಯಿಂಟ್ ನಲ್ಲಿ ಗೆ ಸಂಬಂಧಿಸಿದಂತೆ ನಾವು ಎರಡನೇ ನಿಷ್ಪನ್ನಕ್ಕಾಗಿ ಬಳಸಿದ ಸಂಕೇತ r ಆಗಿದೆ ಮತ್ತು ನಂತರ s ಇಲ್ಲಿ ಮಿಶ್ರ ನಿಷ್ಪನ್ನವಾಗಿದೆ ಮತ್ತು t ಇದು ಈ ಉತ್ಪನ್ನದ ನಿಷ್ಪನ್ನವಾಗಿದೆ ಮತ್ತು ನಂತರ ಗುರುತಿಸುವಿಕೆಗಾಗಿ ಈ ಆಗಿದ್ದರೆ ಆದ್ದರಿಂದ ಇದು ಧನಾತ್ಮಕ ಮತ್ತು ಈ r ಋಣಾತ್ಮಕವಾಗಿದ್ದರೆ ನಾವು ಗರಿಷ್ಠ ಪಾಯಿಂಟ್ ಅನ್ನು ಹೊಂದಿದ್ದೇವೆ ಎಂದು ಅರಿತುಕೊಂಡಿದ್ದೇವೆ ಮತ್ತು ಒಂದು ಹಂತದಲ್ಲಿ ನಾವು ಮತ್ತೆ ಈ ಧನಾತ್ಮಕ ಅನ್ನು ಹೊಂದಿದ್ದರೆ ಮತ್ತು r ಧನಾತ್ಮಕವಾಗಿದ್ದರೆ ಇದು ಕನಿಷ್ಠ ಪಾಯಿಂಟ್ ಆಗಿದೆ ಅದೇ ರೀತಿ ಇದು ಋಣಾತ್ಮಕ ಆಗಿದ್ದರೆ ಇದು ಸ್ಯಾಡಲ್ ಪಾಯಿಂಟ್ ಆಗಿ ಹೊರಹೊಮ್ಮುತ್ತದೆ ಮತ್ತು ಈ 0 ಆಗಿದ್ದರೆ ಎರಡನೇ ನಿಷ್ಪನ್ನಗಳ ಈ ಪರೀಕ್ಷೆಯು ವಿಫಲಗೊಳ್ಳುತ್ತದೆ ಮತ್ತು ನಾವು ಇತರ ಕೆಲವು ವಿಧಾನಗಳಿಂದ ಹೆಚ್ಚಿನ ತನಿಖೆಗೆ ಹೋಗಬೇಕಾಗಿದೆ ಸಮಸ್ಯೆಯನ್ನು ಇಲ್ಲಿ ಚರ್ಚಿಸೋಣ ನಾವು ಉತ್ಪನ್ನದ ಸ್ಥಳೀಯ ಎಕ್ಸ್ಟ್ರೀಮ ವನ್ನು ಕಂಡುಹಿಡಿಯಲು ಬಯಸುತ್ತೇವೆ ನಾವು ಅನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ಸರಳವಾಗಿ ನಾವು ಇದನ್ನು ಅನ್ನು ಸ್ಥಿರಾಂಕವಾಗಿ ಇಟ್ಟು ಗೆ ಸಂಬಂಧಿಸಿದಂತೆ ಅವಕಲನ ಮಾಡಿದರೆ ಆಗ ನಾವು ಈ ಮೊದಲ ಪದವನ್ನು ಹೊಂದಿದ್ದೇವೆ ನಾವು ಅದನ್ನು ಹಾಗೆಯೇ ಇಡೋಣ ಇದು ಉತ್ಪನ್ನದ ನಿಯಮವಾಗಿದೆ ಮತ್ತು ನಂತರ ಇಲ್ಲಿ ನಾವು ಅವಕಲನವನ್ನು ಮಾಡುತ್ತೇವೆ ಆದ್ದರಿಂದ ಮತ್ತು ನಂತರ ಈ ನ ನಿಷ್ಪನ್ನ ಇದು x ಗೆ ಸಂಬಂಧಿಸಿದಂತೆ ಮತ್ತು ನಂತರ ಪ್ಲಸ್ ಆಗಿರುತ್ತದೆ ಈ ಮೊದಲ ಪದ ನ ನಿಷ್ಪನ್ನ ಮತ್ತು ನಂತರ ಇಲ್ಲಿ ತದನಂತರ ಈ ಪದವನ್ನು ನಾವು ಇಲ್ಲಿ ಈ x ನೊಂದಿಗೆ ಸಾಮಾನ್ಯ ತೆಗೆದುಕೊಳ್ಳಬಹುದು ವಾಸ್ತವವಾಗಿ ಈ ಅನ್ನು ನಾವು ಸಾಮಾನ್ಯ ಎಂದು ತೆಗೆದುಕೊಳ್ಳಬಹುದು ಮತ್ತು ನಂತರ ಈ ಮೊದಲ ಪದದಿಂದ ನಾವು ಈ ಅನ್ನು ಪಡೆಯುತ್ತೇವೆ ಮೈನಸ್ ಚಿಹ್ನೆಯೊಂದಿಗೆ ಏಕೆಂದರೆ ಅಲ್ಲಿ ಮೈನಸ್ ಇತ್ತು ಮತ್ತು ಇಲ್ಲಿ ನಾವು ಈಗಾಗಲೇ ಮತ್ತು ಈ ಘಾತೀಯ ಉತ್ಪನ್ನವನ್ನು ತೆಗೆದುಕೊಂಡಿದ್ದೇವೆ ನಾವು ಇಲ್ಲಿ ಸರಳವಾಗಿ 4 ಅನ್ನು ಪಡೆಯುತ್ತೇವೆ ಇಲ್ಲಿ ಬರೆಯಲಾದ ಗೆ ಸಂಬಂಧಿಸಿದಂತೆ ಈ ಉತ್ಪನ್ನದ ಮೊದಲ ನಿಷ್ಪನ್ನವಾಗಿದೆ ಆದ್ದರಿಂದ ಮತ್ತು ಈ ಘಾತೀಯ ಉತ್ಪನ್ನ

ಅಂತೆಯೇ ನಾವು y ಗೆ ಸಂಬಂಧಿಸಿದಂತೆ ಮೊದಲ ದರ್ಜೆಯ ನಿಷ್ಪನ್ನವನ್ನು ಪಡೆಯಬಹುದು ಈಗ ನಾವು y ಗೆ ಸಂಬಂಧಿಸಿದಂತೆ ಇಲ್ಲಿ ಅವಕಲನ ಮಾಡುತ್ತೇವೆ ಮತ್ತು ಮತ್ತೆ ಉತ್ಪನ್ನ ನಿಯಮವು ಅನ್ವಯಿಸುತ್ತದೆ ನಾವು ಈಗ ಈ 2y ಅನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ ಅದೇ ಘಾತೀಯ ಉತ್ಪನ್ನ ಮತ್ತು ಆ ಹೆಚ್ಚುವರಿ ಪದ ಮತ್ತು ಈ ಎರಡು ಸಮೀಕರಣಗಳನ್ನು ಪರಿಹರಿಸುವ ಮೂಲಕ ನಾವು ಈಗ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಪಡೆಯಬಹುದು ನಾವು ಈ ಸಮೀಕರಣಗಳನ್ನು 0 ಗೆ ಹೊಂದಿಸಿದರೆ ಆ ಸಂದರ್ಭದಲ್ಲಿ ನಾವು ಈ ಮೊದಲ ಸಮೀಕರಣದಿಂದ ಪಡೆಯುತ್ತೇವೆ ಏಕೆಂದರೆ ಘಾತೀಯವು 0 ಆಗಿರಬಾರದು ಒಂದಾ 0 ಆಗಿರಬೇಕು ಅಥವಾ ಈ ಬ್ರಾಕೆಟ್ನಲ್ಲಿ ಈ ಪದವು 0 ಆಗಿರಬೇಕು 0 ಆಗಿದೆ ಎಂದು ನಾವು ಊಹಿಸೋಣ ಎಂಬುದು ಈ 0 ಗೆ ಸಮಾನವಾದ ನ ಹಾದಿಯಲ್ಲಿ ಯಾವುದೇ ಪಾಯಿಂಟ್ ನಲ್ಲಿ ಆಗಿದೆ ಯಾವುದೇ y ಗೆ ಇದು 0 ಆಗಿರುತ್ತದೆ ನಾವು ಅಲ್ಲಿ x ಅನ್ನು 0 ಗೆ ಸಮಾನ ಎಂದು ಹೊಂದಿದ್ದೇವೆ ಅಲ್ಲಿ ಇದನ್ನು ಈ ಗೆ ಹೊಂದಿಸಬಹುದು ಮತ್ತು ಈಗ 0 ಆಗಿದ್ದಾಗ ಆದ್ದರಿಂದ ಇಲ್ಲಿಂದ ನಾವು ಈ ಪದವನ್ನು 0 ಮಾಡಲು ಎರಡು ಸಾಧ್ಯತೆಗಳನ್ನು ಪಡೆಯುತ್ತೇವೆ ಒಂದೋ y 0 ಆಗಿರುತ್ತದೆ ಆ ಸಂದರ್ಭದಲ್ಲಿ ಈ ಪದವು 0 ಆಗಿರುತ್ತದೆ ಅಥವಾ ಇಲ್ಲಿ ನಾವು x ಅನ್ನು 0 ಗೆ ಹೊಂದಿಸಿದಾಗ ನಾವು ಈ ಅನ್ನು 0 ಗೆ ಸಮಾನ ಎಂದು ಪಡೆಯುತ್ತೇವೆ ಏಕೆಂದರೆ ಇಲ್ಲಿ 0 ಎಂದು ಹೇಳಲಾಗುತ್ತದೆ ನಾವು 0 ಅನ್ನು ಹೊಂದಿದ್ದೇವೆ ಅಲ್ಲಿ ನಾವು 1 ಅನ್ನು ಗೆ ಸಮಾನ ಎಂದು ಪಡೆಯುತ್ತೇವೆ ಈ ಸಂದರ್ಭದಲ್ಲಿ ನಾವು ಅನ್ನು ಹೊಂದಿಸಿದಾಗ ಅಲ್ಲಿ ಎರಡನೇ ಸಮೀಕರಣದಿಂದ 0 ಗೆ ಹೊಂದಿಸಲು ನಮಗೆ ಎರಡು ಸಾಧ್ಯತೆಗಳಿವೆ ಒಂದೋ y 0 ಗೆ ಸಮಾನವಾಗಿರುತ್ತದೆ ನಾವು ಇದನ್ನು 0 ಮಾಡುತ್ತೇವೆ ಅಥವಾ ಈ ಜೊತೆಗೆ ನಾವು y ಅನ್ನು ಗೆ ಸಮಾನ ಎಂದು ತೆಗೆದುಕೊಂಡರೆ ಅದು ಕೂಡ 0 ಆಗಿರುತ್ತದೆ ಮೂಲಭೂತವಾಗಿ ನಾವು ಮೂರು ಪಾಯಿಂಟ್ ಗಳನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ 1 ಪಾಯಿಂಟ್ ಮತ್ತು ನಂತರ ಪಾಯಿಂಟ್ ಮತ್ತು ಆಗಿತ್ತು ಈ ಸಾಧ್ಯತೆಗಳೊಂದಿಗೆ ಈ ಮತ್ತು ಎರಡನ್ನೂ 0 ಎಂದು ಮಾಡಬಹುದಾದ ಮೂರು ಪಾಯಿಂಟ್ ಗಳಿವೆ ಮತ್ತು ಈಗ ನಾವು ಇನ್ನೊಂದನ್ನು ಹೊಂದಿದ್ದೇವೆ ಎರಡನೇ ಸಮೀಕರಣದಿಂದ y 0 ಆಗಿದ್ದರೆ ಇದು ಈ ನಿಷ್ಪನ್ನವನ್ನು0 ಮಾಡುತ್ತದೆ y ಅನ್ನು 0 ಗೆ ಹೊಂದಿಸಿದಾಗ ಮೊದಲನೆಯದಿಂದ ನಾವು ಇಲ್ಲಿ ಪಡೆಯಬಹುದು ನಾವು ಅನ್ನು 0 ಗೆ ಸಮಾನ ಎಂದು ಹೊಂದಿದ್ದೇವೆ ನಾವು ಅನ್ನು ಎಂದು ಪಡೆಯುತ್ತೇವೆ ಇವುಗಳು ನೊಂದಿಗೆ ಇತರ ಪಾಯಿಂಟ್ ಗಳಾಗಿವೆ ಆದ್ದರಿಂದ ನಾವು 1 0 ಮತ್ತು 1 0 ಅನ್ನು ಹೊಂದಿದ್ದೇವೆ ಇತರ ಪಾಯಿಂಟ್ ಗಳಲ್ಲಿ ಆಗಿರುತ್ತದೆ ಮತ್ತು ನಂತರ ನಾವು ಅನ್ನು ಹೊಂದಿರುತ್ತೇವೆ ಮತ್ತು ಈಗ ನಾವು ಇದನ್ನು ಮತ್ತು ಈ ಪದವನ್ನು 0 ಮಾಡಲು ಪ್ರಯತ್ನಿಸಿದರೆ ನಾವು ಮೊದಲ ಸಮೀಕರಣದಿಂದ ಏನನ್ನು ಪಡೆಯುತ್ತೇವೆ ನಾವು 4 ಅನ್ನು ಗೆ ಸಮಾನ ಎಂದು ಪಡೆಯುತ್ತೇವೆ ಎರಡನೇ ಸಮೀಕರಣದಿಂದ ನಾವು ಅನ್ನು ಪಡೆಯುತ್ತೇವೆ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ನಾವು ಈ 4 ಅನ್ನು ಸಾಮಾನ್ಯವೆಂದು ತೆಗೆದುಕೊಂಡರೆ ಬಲಭಾಗದಲ್ಲಿ 1 ರಿಂದ 4 ಆಗಿರುತ್ತದೆ ನಾವು ಈ 2 ಸಮೀಕರಣಗಳಿಂದ ಯಾವುದೇ ಪರಿಹಾರವನ್ನು ಪಡೆಯಲು ಸಾಧ್ಯವಿಲ್ಲ ಏಕೆಂದರೆ ಮೊದಲ ಸಮೀಕರಣವು ಎಂಬುದು 4 ಗೆ ಸಮಾನವಾಗಿರುತ್ತದೆ ಎಂದು ಹೇಳುತ್ತದೆ ಮತ್ತು ಎರಡನೆಯದು 4 ಎಂಬುದು ಆಗಿರುತ್ತದೆ ಎಂದು ಹೇಳುತ್ತದೆ ಈ ವ್ಯವಸ್ಥೆಯಿಂದ ನಾವು ಪರಿಹಾರವನ್ನು ಪಡೆಯಲು ಸಾಧ್ಯವಿಲ್ಲ ನಾವು ಈ ಎಲ್ಲಾ ಪಾಯಿಂಟ್ ಗಳನ್ನು ಪಡೆದುಕೊಂಡಿದ್ದೇವೆ ಒಂದು ಮತ್ತು ಈ ಎಲ್ಲಾ ಪಾಯಿಂಟ್ ಗಳಲ್ಲಿ ನಾವು ಮತ್ತಷ್ಟು ತನಿಖೆ ಮಾಡಬೇಕಾಗಿದೆ ನಾವು ಚರ್ಚಿಸಿದಂತೆ ಈ 5 ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಹೊಂದಿದ್ದೇವೆ ಅಥವಾ ಎರಡೂ ನಿಷ್ಪನ್ನಗಳು ಕಣ್ಮರೆಯಾದ ಪಾಯಿಂಟ್ ಗಳನ್ನು ನಾವು ಹೊಂದಿದ್ದೇವೆ ಮತ್ತು ಈಗ ನಾವು ಪ್ರತಿ ಕ್ರಿಟಿಕಲ್ ಪಾಯಿಂಟ್ ಗೆ ಅದು ಸ್ಥಳೀಯ ಕನಿಷ್ಠ ಬಿಂದುವೇ ಅಥವಾ ಇದು ಸ್ಥಳೀಯ ಗರಿಷ್ಠ ಬಿಂದುವೇ ಅಥವಾ ಅದು ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿದೆಯೇ ಎಂದು ಚರ್ಚಿಸಬೇಕಾಗಿದೆ ನಾವು ಮೊದಲು ಚರ್ಚಿಸಿದ ಪರ್ಯಾಪ್ತ ಷರತ್ತುಗಳನ್ನು ಬಳಸಬೇಕು ಈಗ ಮುಂದುವರಿಯೋಣ ನಾವು ಈ ಅನ್ನು ಹೊಂದಿದ್ದೇವೆ ಮತ್ತು ಈ ಪಾಯಿಂಟ್ ಗಳನ್ನು ಎಕ್ಸ್ಟ್ರೀಮ ಗಾಗಿ ಮತ್ತಷ್ಟು ತನಿಖೆ ಮಾಡಲು ನಾವು ಎರಡನೇ ದರ್ಜೆಯ ನಿಷ್ಪನ್ನವನ್ನು ಪಡೆಯಬೇಕಾಗಿದೆ ಮತ್ತೊಮ್ಮೆ ನಾವು ಈ ಉತ್ಪನ್ನದ ನಿಷ್ಪನ್ನವನ್ನು ಪಡೆಯಬೇಕು ಮತ್ತೊಮ್ಮೆ ನಾವು ಇದನ್ನು ಗೆ ಸಂಬಂಧಿಸಿದಂತೆ ಅವಕಲನ ಮಾಡಬೇಕು ಮತ್ತು ನಂತರ ನಾವು ಈ ಪದವನ್ನು ಪಡೆಯಬಹುದು ಏಕೆಂದರೆ ಈಗ ಹಲವು ಪದಗಳಿವೆ ಇದಕ್ಕಾಗಿ ನಾನು ನಿಮಗೆ ತೋರಿಸುತ್ತೇನೆ ಮುಂದಿನದನ್ನು ನಾವು ನೇರವಾಗಿ ಬರೆಯುತ್ತೇವೆ ಇಲ್ಲಿ ಮತ್ತೊಮ್ಮೆ ಉತ್ಪನ್ನ ನಿಯಮವು ಅನ್ವಯಿಸುತ್ತದೆ ನಾವು ಇಲ್ಲಿ ಅನ್ನು ಮಾಡುತ್ತೇವೆ ನಾವು ಮೊದಲ ಉತ್ಪನ್ನವಾಗಿ ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ಗೆ ಸಂಬಂಧಿಸಿದಂತೆ ಎರಡನೆಯ ನಿಷ್ಪನ್ನವನ್ನು ತೆಗೆದುಕೊಳ್ಳುತ್ತೇವೆ ಅದು 4 ಆಗಿರುತ್ತದೆ ಮತ್ತು ನಂತರ ನಾವು ಇಲ್ಲಿ ಮತ್ತು ನಂತರ ಇಲ್ಲಿ ಅನ್ನು ಹೊಂದಿದ್ದೇವೆ ಮತ್ತು ನಂತರ ಪ್ಲಸ್ಗೆ ಸಂಬಂಧಿಸಿದಂತೆ ಇಲ್ಲಿ ಇದು 2 ಬಾರಿ ಮತ್ತೆ ಈ ಪದವು ಮತ್ತು ಉಳಿಯುತ್ತದೆ ಮತ್ತು ನಾವು ಈ ಮೊದಲ ಪದವನ್ನು ಅವಕಲನ ಮಾಡುತ್ತೇವೆ ಮತ್ತು ಅನ್ನು ಅವಕಾಲನ ಮಾಡಿದಾಗ ಪದ ಈ ಸಂದರ್ಭದಲ್ಲಿ ನಾವು ಈ ಅನ್ನು ಸಾಮಾನ್ಯ ಎಂದು ತೆಗೆದುಕೊಳ್ಳುತ್ತೇವೆ ಇಲ್ಲಿಂದ ನಾವು ಅನ್ನು ಹೊಂದಿದ್ದೇವೆ ಇಲ್ಲಿ ನಾವು ಅನ್ನು ಸಾಮಾನ್ಯ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಇದು 4 ನಂತರ ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಈ ಅನ್ನು ಹೊಂದಿದ್ದೇವೆ ಮತ್ತು ಇದನ್ನು ಈಗಾಗಲೇ ಚೆನ್ನಾಗಿ ನೋಡಿಕೊಳ್ಳಲಾಗಿದೆ ಇಲ್ಲಿ ಇತ್ತು ಆದ್ದರಿಂದ ನಾವು ಪದವನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ಇದು ಆಗಿರುವುದರಿಂದ ಇಲ್ಲಿ x 4 ಇರುತ್ತದೆ ಮತ್ತು ಈ ಇದನ್ನು ಮಾಡುತ್ತದೆ ಇದು ಇಲ್ಲಿ ಪದವಾಗಿದೆ ನಾವು 4 ಅನ್ನು ಹೊಂದಿದ್ದೇವೆ ನಂತರ ನಾವು ಪದವನ್ನು ಹೊಂದಿದ್ದೇವೆ ಆದ್ದರಿಂದ ಮತ್ತು ನಂತರ ಇದು ಆಗಿದೆ ಇದು ಅನ್ನು ಮಾಡುತ್ತದೆ ನಂತರ ನಾವು ಅನ್ನು ಹೊಂದಿದ್ದೇವೆ ನಾವು ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಈ ಜೊತೆಗೆ ಈ ಪದವನ್ನು ಹೊಂದಿದ್ದೇವೆ ಇದು ನಿಷ್ಪನ್ನವಾಗಿದೆ ಗೆ ಸಂಬಂಧಿಸಿದಂತೆ ಎರಡನೇ ದರ್ಜೆಯ ನಿಷ್ಪನ್ನವಾಗಿದೆ ಇದನ್ನು ಈಗಾಗಲೇ ಅಲ್ಲಿ ಬರೆಯಲಾಗಿದೆ ತದನಂತರ ನಾವು ಇತರ ನಿಷ್ಪನ್ನಗಳನ್ನು ಸಹ ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಆದ್ದರಿಂದ ಮಿಶ್ರ ದರ್ಜೆಯ ನಿಷ್ಪನ್ನ ಆದ್ದರಿಂದ ಮತ್ತು ಗೆ ಸಂಬಂಧಿಸಿದಂತೆ ಮತ್ತು ನಂತರ ಬಾರಿಗೆ ಸಂಬಂಧಿಸಿದಂತೆ ನಿಷ್ಪನ್ನ ಇಲ್ಲಿ ನಾವು ಹಿಂದಿನ ಸ್ಲೈಡ್ನಿಂದ ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಇದನ್ನು ಗೆ ಸಂಬಂಧಿಸಿದಂತೆ ಅವಕಲನ ಮಾಡಬಹುದು ಇಲ್ಲಿ ನಾವು ಮೇಲೆ ಚರ್ಚಿಸಿದ ಕಲ್ಪನೆಯೊಂದಿಗೆ ನಾವು ಈ ಪದವನ್ನು ಇಲ್ಲಿ ಪಡೆಯುತ್ತೇವೆ ಮತ್ತು ನಂತರ ಗೆ ಸಂಬಂಧಿಸಿದಂತೆ ಎರಡನೇ ದರ್ಜೆಯ ನಿಷ್ಪನ್ನ ಅನ್ನು ಪಡೆಯಲು ಗೆ ಸಂಬಂಧಿಸಿದಂತೆ ಮತ್ತೊಮ್ಮೆ ಅವಕಲನ ಮಾಡಬೇಕು ಇದು ಆಗಿದೆ ಮತ್ತು ಈ ಅನ್ನು ಪಡೆಯಲು ನಾವು ಇದನ್ನು ಅವಕಲನ ಮಾಡಿದಾಗ ನಾವು ಈಗ ಘಾತೀಯ ಉತ್ಪನ್ನದೊಂದಿಗೆ ಈ ಪದ ಮತ್ತು ಈ ಅಭಿವ್ಯಕ್ತಿ ಅನ್ನು ಪಡೆಯುತ್ತೇವೆ ನಾವು ಈಗ ಮೂರು ಸಮೀಕರಣಗಳನ್ನು ಹೊಂದಿದ್ದೇವೆ ಇದು ಮೂರು ಅಭಿವ್ಯಕ್ತಿಗಳಿಗೆ ಇಲ್ಲಿ r ಗೆ ಮತ್ತು ನಂತರ ನಾವು ಎರಡನೇ ದರ್ಜೆಯ ನಿಷ್ಪನ್ನ s ಮಿಶ್ರ ನಿಷ್ಪನ್ನ ಮತ್ತು ನಂತರ ನಾವು ಗೆ ಸಂಬಂಧಿಸಿದಂತೆ ಎರಡನೇ ದರ್ಜೆಯ ನಿಷ್ಪನ್ನವನ್ನು ಹೊಂದಿದ್ದೇವೆ ಈ ನಿಷ್ಪನ್ನಗಳ ಸಹಾಯದಿಂದ ಈ ಬಿಂದುವು ಗರಿಷ್ಠ ಬಿಂದುವಾಗಿದೆಯೇ ಅಥವಾ ಇದು ಕನಿಷ್ಠ ಬಿಂದುವಾಗಿದೆಯೇ ಅಥವಾ ಇದು ಸ್ಯಾಡಲ್ ಪಾಯಿಂಟ್ ಆಗಿದೆಯೇ ಎಂದು ನಾವು ಮತ್ತಷ್ಟು ತನಿಖೆ ಮಾಡುತ್ತೇವೆ ಈಗ ಚರ್ಚಿಸಿದಂತೆ ನಾವು ಈ ಮೂರು ಅಭಿವ್ಯಕ್ತಿ r s ಮತ್ತು t ಗಳನ್ನು ಹೊಂದಿದ್ದೇವೆ ನಾವು ಈಗ ಈ ಪಾಯಿಂಟ್ ಗಳನ್ನು ಗುರುತಿಸುತ್ತೇವೆ ಮೊದಲ ಪಾಯಿಂಟ್ ಎಂದು ನೆನಪಿಡಿ ಈ ಪಾಯಿಂಟ್ ನಲ್ಲಿ ನಾವು r s ಮತ್ತು t ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ಗೆ ಇದು ಮತ್ತು ಎರಡೂ 0 ಅನ್ನು ಹೊಂದಿರುವಾಗ ನಾವು ಅಲ್ಲಿ 0 ಪದವನ್ನು ಹೊಂದಿದ್ದೇವೆ ನಾವು 4 ಅನ್ನು ಹೊಂದಿದ್ದೇವೆ ಈ ಇದು 1 ಆಗುತ್ತದೆ ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ಎಂಬುದು ಆಗಿದೆ ಮತ್ತು ಇದು ನಾವು ಅನ್ನು s ನಲ್ಲಿ ಬದಲಾಯಿಸಿದಾಗ ಈ ಪದಗಳು ಈಗ 0 ಆಗಿವೆ ಆದ್ದರಿಂದ ನಾವು 17 ಅನ್ನು ಹೊಂದಿದ್ದೇವೆ ಆದರೆ ಇಲ್ಲಿ ಉತ್ಪನ್ನದಲ್ಲಿ ಕುಳಿತಿದೆ ಆದ್ದರಿಂದ s ಎಂಬುದು 0 ಆಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ನೀವು ಮತ್ತೆ ಕೆಲವು ಶೂನ್ಯ ಅಲ್ಲದ ಸಂಖ್ಯೆಗಳನ್ನು ಹೊಂದಿರುತ್ತೀರಿ ಈ ಎಲ್ಲಾ ಪದಗಳು 0 ಆಗಿರುತ್ತದೆ ನಾವು ಅಲ್ಲಿ 1 ಅನ್ನು ಹೊಂದಿದ್ದೇವೆ ಮತ್ತು 2 ಗುಣಿಸು 1 ಇದು 2 ಆಗಿರುತ್ತದೆ ನಾವು ಈ ಪಾಯಿಂಟ್ ನಲ್ಲಿ ಎಂಬುದು ಮತ್ತು s ಎಂಬುದು 0 ಮತ್ತು ಎಂಬುದು ಎಂದು ಹೊಂದಿದ್ದೇವೆ ಈ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳಲ್ಲಿ ನಾವು ಮೊದಲ ಕ್ರಿಟಿಕಲ್ ಪಾಯಿಂಟ್ ಅನ್ನು ತೆಗೆದುಕೊಂಡಿದ್ದೇವೆ ಏಕೆಂದರೆ ಪ್ರತಿಯೊಂದಕ್ಕೂ ಇದು ಒಂದು ಗರಿಷ್ಠ ಕನಿಷ್ಠ ಅಥವಾ ಸ್ಯಾಡಲ್ ಪಾಯಿಂಟ್ ಆಗಿದೆಯೇ ಎಂಬುದನ್ನು ನಾವು ಗುರುತಿಸಬೇಕು ಈ ಹಂತದಲ್ಲಿ ನಾವು ಈ ಎಲ್ಲಾ ಉನ್ನತ ದರ್ಜೆಯ ನಿಷ್ಪನ್ನಗಳನ್ನು ಲೆಕ್ಕಾಚಾರ ಮಾಡಿದ್ದೇವೆ ಮತ್ತು ನಂತರ ನಾವು ಅನ್ನು ಲೆಕ್ಕಾಚಾರ ಮಾಡಬೇಕು ಮತ್ತು ಈ ಉತ್ಪನ್ನವು 16 ಆಗಿದೆ ಆದ್ದರಿಂದ ನಾವು 16 ಅನ್ನು ಹೊಂದಿದ್ದೇವೆ ಅದು ಧನಾತ್ಮಕವಾಗಿರುತ್ತದೆ ಮತ್ತು ನಾವು ನೋಡಿದ ಪರ್ಯಾಪ್ತ ಷರತ್ತುಗಳಲ್ಲಿ ನೆನಪಿಡಿ ಧನಾತ್ಮಕವಾಗಿದ್ದರೆ ಧನಾತ್ಮಕವಾಗಿದ್ದಾಗ ಇದು ಸ್ಥಳೀಯ ಕನಿಷ್ಠ ಪಾಯಿಂಟ್ ಆಗಿದೆ ನಾವು ಸ್ಥಳೀಯ ಕನಿಷ್ಠ ಪಾಯಿಂಟ್ ಅನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಉತ್ಪನ್ನವು ಸ್ಥಳೀಯ ಕನಿಷ್ಠವನ್ನು ಹೊಂದಿದೆ ಮತ್ತು ಈಗ ನಾವು ಇತರ ಪಾಯಿಂಟ್ ಗಳನ್ನು ಪರಿಗಣಿಸುತ್ತೇವೆ ಎರಡನೇ ಪಾಯಿಂಟ್ಗೆ ಇದು ಎರಡನೇ ಮತ್ತು ಮೂರನೇ ಪಾಯಿಂಟ್ ಗಳು ಆದ್ದರಿಂದ 0 ಪ್ಲಸ್ ಅರ್ಧ ಮತ್ತು 0 ಮೈನಸ್ ಅರ್ಧ ಏಕೆಂದರೆ ಈ ಈ ಎಲ್ಲಾ ಅಭಿವ್ಯಕ್ತಿಗಳಲ್ಲಿ ಸಮ ಪವರ್ ನಲ್ಲಿ ಕಾಣಿಸಿಕೊಳ್ಳುವುದರಿಂದ ನಾವು ಇದನ್ನು ಒಟ್ಟಿಗೆ ವ್ಯವಹರಿಸಬಹುದು ಏಕೆಂದರೆ ನಾವು ಅಲ್ಲಿ ಪ್ಲಸ್ ಚಿಹ್ನೆಯನ್ನು ತೆಗೆದುಕೊಂಡರೂ ಅಥವಾ ಮೈನಸ್ ಚಿಹ್ನೆಯನ್ನು ತೆಗೆದುಕೊಂಡರೂ y ಪವರ್ ಕೂಡ ಒಂದೇ ಸಂಖ್ಯೆಯನ್ನು ಹೊಂದಿರುತ್ತದೆ ನಾವು ಇದನ್ನು ಈ ಎರಡು ಪಾಯಿಂಟ್ ಗಳಿಗೆ ಒಟ್ಟಿಗೆ ಪರಿಗಣಿಸಬಹುದು ನಾವು ಈಗ ಪಾಯಿಂಟ್ ಸಂಖ್ಯೆ 2 ಮತ್ತು ಪಾಯಿಂಟ್ ಸಂಖ್ಯೆ 3 ಅನ್ನು ಚರ್ಚಿಸುತ್ತಿದ್ದೇವೆ ಆದ್ದರಿಂದ 0 ಮತ್ತು ± 12 ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಈ ಅನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಆದ್ದರಿಂದ 0 ಆಗಿದೆ ಈ ಪಾಯಿಂಟ್ ಗಳು ಆದ್ದರಿಂದ ನಾವು ಇಲ್ಲಿ 2 ಬಾರಿ ಪಡೆಯುತ್ತೇವೆ r ಎಂಬುದು 2 ಬಾರಿ ಇರುತ್ತದೆ ಮತ್ತು ನಂತರ ನಾವು ಘಾತೀಯ ಉತ್ಪನ್ನ ಎಂಬುದು 0 ಮತ್ತು ಎಂಬುದು ಆಗಿದೆ ಎಂದು ಹೊಂದಿದ್ದೇವೆ ಇಲ್ಲಿ ನೀವು ಅನ್ನು ಪಡೆಯುತ್ತೀರಿ ಮತ್ತು ಇಲ್ಲಿ ನಾವು 4 ನಂತರ ಮೈನಸ್ ಅನ್ನು ಹೊಂದಿದ್ದೇವೆ ಇದು 0 ಆಗಿದೆ ಇಲ್ಲಿ ಕೂಡ 0 ಅಲ್ಲಿಯೇ ಇದೆ ಅಲ್ಲಿ ಪದವು ಮಾತ್ರ ಉಳಿಯುತ್ತದೆ ಇಲ್ಲಿ ನಾವು ಅನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ಮತ್ತೆ ಅದು 0 ಆಗುತ್ತದೆ ನಾವು ಇಲ್ಲಿ ಏನನ್ನು ಪಡೆಯುತ್ತೇವೆ ಮತ್ತು ನಂತರ ಇಲ್ಲಿ ಈ ಎರಡು ಸಹ ರದ್ದುಗೊಳ್ಳುತ್ತದೆ ಆದ್ದರಿಂದ ನಾವು ಅನ್ನು ಪಡೆಯುತ್ತೇವೆ ಇದು ಆಗಿದ್ದು ಅದು ಈ ಪಾಯಿಂಟ್ ನಲ್ಲಿ ನ ಮೌಲ್ಯವಾಗಿದೆ ಅದು ಆಗಿದೆ ನಾವು ಈಗ ಈ ಮತ್ತು ಅನ್ನು ಈ 0 ಮತ್ತು ± 12 ಅನ್ನು ಬದಲಿಸುವ ಮೂಲಕ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನಾವು ಈ ನಲ್ಲಿ ಆದೇಶಿಸಿದಾಗ 0 ಆಗಿರುವಾಗ ಇಲ್ಲಿ ಉತ್ಪನ್ನದಲ್ಲಿ ಮತ್ತು ಪದವಿರುವುದರಿಂದ ಸಂಪೂರ್ಣ ಪದವು 0 ಆಗುತ್ತದೆ s ನೇರವಾದ 0 ಮತ್ತು t ಮತ್ತೆ ನಾವು ಈ ಅನ್ನು ಆದೇಶಿಸಬೇಕಾಗಿದೆ ಇಲ್ಲಿ ಮತ್ತು ಈ ಎಲ್ಲಾ ಪದಗಳು ಈ 2 ಪದಗಳು ಅನ್ನು ಹೊಂದಿವೆ ಆದ್ದರಿಂದ ಅವು ಕಣ್ಮರೆಯಾಗುತ್ತವೆ ಮತ್ತು ಇಲ್ಲಿ ನಾವು ಈ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಪದಗಳು ನಾವು ಇದನ್ನು ಪರಿಹರಿಸಿದಾಗ ನಾವು ಈ ಮತ್ತು ಈ ಅನ್ನು ಪಡೆಯುತ್ತೇವೆ ನಾವು ಈ ಉತ್ಪನ್ನ ಅನ್ನು ಮಾಡಿದಾಗ ಮೈನಸ್ ಚಿಹ್ನೆಯು ನೊಂದಿಗೆ ಇರುವುದರಿಂದ ನಾವು ಈ ಅನ್ನು ಪಡೆಯುತ್ತೇವೆ ಈ ಬಾರಿ ಈಗ ಈ ನಕಾರಾತ್ಮಕವಾಗಿದೆ ಋಣಾತ್ಮಕ ಎಂದರೆ ಅರ್ಥ ಈಗ ಪರ್ಯಾಪ್ತ ಷರತ್ತುಗಳ ಪ್ರಕಾರ ಇದು ಸ್ಯಾಡಲ್ ಪಾಯಿಂಟ್ ಸೆಡಲ್ point ಆಗಿರುತ್ತದೆ ಈ ಪಾಯಿಂಟ್ ಸಂಖ್ಯೆ 2 ಮತ್ತು ಪಾಯಿಂಟ್ 3 ಮತ್ತು ಇವೆರಡೂ ಸ್ಯಾಡಲ್ ಪಾಯಿಂಟ್ ಗಳಾಗಿವೆ ನಮ್ಮ ಪರ್ಯಾಪ್ತ ಷರತ್ತುಗಳೊಂದಿಗೆ ನಾವು ಈ ಎರಡು ಪಾಯಿಂಟ್ ಗಳು ಸ್ಯಾಡಲ್ ಪಾಯಿಂಟ್ ಗಳು ಎಂದು ಗುರುತಿಸಲು ಸಾಧ್ಯವಾಗುತ್ತದೆ ಈಗ ಇಲ್ಲಿ ಕೊನೆಯದು ನಾವು ಅನ್ನು ಹೊಂದಿದ್ದೇವೆ ಈ ಎರಡು ಪಾಯಿಂಟ್ ಗಳನ್ನು ಮತ್ತೊಮ್ಮೆ ನಾವು ಒಟ್ಟಿಗೆ ವ್ಯವಹರಿಸಬಹುದು ಏಕೆಂದರೆ ಪವರ್ನಲ್ಲಿಯೂ ಸಹ ಕಾಣಿಸಿಕೊಳ್ಳುತ್ತದೆ ನಾವು square ಅಥವಾ 4 ಅನ್ನು ಹೊಂದಿದ್ದೇವೆ ನಾವು ಪ್ಲಸ್ ಮತ್ತು ಮೈನಸ್ ತೆಗೆದುಕೊಂಡರೂ ಈ ಮೌಲ್ಯವು ಒಂದೇ ಆಗಿರುತ್ತದೆ ನಾವು ಅನ್ನು ಲೆಕ್ಕಾಚಾರ ಮಾಡುವಾಗ ನಾವು ಇಲ್ಲಿ 0 ಗೆ y ಅನ್ನು ಬದಲಿಸಬೇಕಾಗಿದೆ ಈ ಎರಡು ಪದಗಳು 0 ಕ್ಕೆ ಹೋಗುತ್ತವೆ ಮತ್ತು ನಂತರ ನಾವು ಇಲ್ಲಿ ಮತ್ತೆ ಈ e power ಅನ್ನು ಹೊಂದಿದ್ದೇವೆ ಇದು 0 ಆಗಿದೆ ಮತ್ತು ನಂತರ ನೀವು ಅಲ್ಲಿ 1 ಅನ್ನು ಹೊಂದಿದ್ದೀರಿ ಆದ್ದರಿಂದ ಮತ್ತೆ ಅದೇ ಇದು ಛೇದದಲ್ಲಿ ಬರುತ್ತದೆ ಮತ್ತು ನಂತರ ಇದನ್ನು ಸರಳಗೊಳಿಸಿದ ನಂತರ ನಮಗೆ 16 ಸಿಗಲಿದೆ ಇಲ್ಲಿ r ಆಗಿದೆ ಮತ್ತು s 0 ಆಗಿರುವುದರಿಂದ ಇಲ್ಲಿ ಅಭಿವ್ಯಕ್ತಿಯಲ್ಲಿದೆ ನಾವು 0 ಅನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ ಈ ಅಭಿವ್ಯಕ್ತಿಯಿಂದ ಎಂಬುದು ಆಗಿರುತ್ತದೆ ಮತ್ತೆ ಈ ಅನ್ನು ನಾವು ಲೆಕ್ಕಾಚಾರ ಮಾಡಬೇಕು ಮತ್ತು ಈ ಸಂದರ್ಭದಲ್ಲಿ ಇಲ್ಲಿ ನಾವು ಇದನ್ನು ಮತ್ತೊಮ್ಮೆ ಧನಾತ್ಮಕವಾಗಿ ಪಡೆಯುತ್ತೇವೆ ಆದ್ದರಿಂದ ಮತ್ತು ಈಗ ನ ಈ ಚಿಹ್ನೆಯ ಆಧಾರದ ಮೇಲೆ ಇದು ಗರಿಷ್ಠ ಅಥವಾ ಕನಿಷ್ಠ ಬಿಂದುವೇ ಎಂಬುದನ್ನು ನಾವು ನಿರ್ಧರಿಸಬಹುದು ಈ ಸಂದರ್ಭದಲ್ಲಿ r ಋಣಾತ್ಮಕವಾಗಿರುತ್ತದೆ ಮತ್ತು ಧನಾತ್ಮಕವಾಗಿದ್ದಾಗ ಮತ್ತು ಋಣಾತ್ಮಕವಾಗಿದ್ದಾಗ ನಾವು ಗರಿಷ್ಠ ಬಿಂದುವನ್ನು ಹೊಂದಿದ್ದೇವೆ ಎಂಬುದನ್ನು ನೆನಪಿನಲ್ಲಿಡಿ ಈ ಸಂದರ್ಭದಲ್ಲಿ ಈ ಎರಡು ಅಂಕಗಳು ಮತ್ತು ಇವುಗಳು ಸ್ಥಳೀಯ ಗರಿಷ್ಠ ಬಿಂದುಗಳಾಗಿವೆ ಮತ್ತು ಈಗ ನಾವು ಮುಂದಿನ ಸಮಸ್ಯೆಗೆ ಹೋಗುತ್ತೇವೆ ಅದು ಇಲ್ಲಿ y square plus x square y ಮತ್ತು plus x 4 ಗೆ ಸಮಾನವಾದ ಉತ್ಪನ್ನವಾಗಿದೆ ನಾವು ನಾಲ್ಕು ಸ್ಥಳೀಯ ಎಕ್ಸ್ಟ್ರೀಮ ವನ್ನು ಚರ್ಚಿಸಲು ಬಯಸುತ್ತೇವೆ ಈ ಸಂದರ್ಭದಲ್ಲಿ ನಾವು ಮತ್ತೆ ಮೊದಲ ದರ್ಜೆಯ ಆಂಶಿಕ ನಿಷ್ಪನ್ನವನ್ನು ಲೆಕ್ಕಾಚಾರ ಮಾಡುತ್ತೇವೆ ಅದು ಮತ್ತು ಗೆ ಸಮಾನವಾದ ಆಗಿದೆ ಮತ್ತು ನಂತರ ನಾವು ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವನ್ನು ಹೊಂದಿದ್ದೇವೆ ನಾವು ಆಂಶಿಕ ನಿಷ್ಪನ್ನವನ್ನು ಹೊಂದಿದ್ದೇವೆ ಮತ್ತು ಸ್ಥಾಯಿ ಪಾಯಿಂಟ್ ಗಳನ್ನು ಪಡೆಯಲು ನಾವು ಈ 2 ಸಮೀಕರಣಗಳನ್ನು ಪರಿಹರಿಸಬೇಕಾಗಿದೆ ಅಂದರೆ 0 ಗೆ ಸಮಾನವಾಗಿರುತ್ತದೆ ಮತ್ತು ಈ 0 ಗೆ ಸಮಾನವಾಗಿರುತ್ತದೆ ಇಲ್ಲಿಂದ ನಾವು ಈ ಅನ್ನು ಹೊಂದಿದ್ದೇವೆ ಮತ್ತು 0 ಗೆ ಸಮಾನವಾಗಿರುತ್ತದೆ ನಾವು ಶೂನ್ಯಕ್ಕೆ ಹೊಂದಿಸಿದಾಗ ನಾವು ಇದನ್ನು ಪಡೆಯುತ್ತೇವೆ ಅಂದರೆ 0 ಗೆ ಸಮಾನವಾಗಿರುತ್ತದೆ ಈ ಎರಡು ಸಮೀಕರಣಗಳಿಂದ ನಾವು ಈ ಎರಡು ಸಮೀಕರಣಗಳನ್ನು ಪೂರೈಸುವ ಎಲ್ಲಾ ಪಾಯಿಂಟ್ ಗಳನ್ನು ಪಡೆಯಬೇಕು ಮೊದಲಿನಿಂದ ತಕ್ಷಣವೇ ಇದನ್ನು ತೃಪ್ತಿಪಡಿಸುವ x 0 ಗೆ ಸಮಾನವಾಗಿರುವ ಪಾಯಿಂಟ್ ಇದೆ ಎಂದು ನಾವು ನೋಡುತ್ತೇವೆ ಇದಕ್ಕೆ ಅನುಗುಣವಾಗಿ 0 ಗೆ ಸಮಾನವಾದಾಗ ಇಲ್ಲಿ ಎರಡನೇ ಸಮೀಕರಣದಿಂದ ಮೌಲ್ಯವು ಏನಾಗುತ್ತದೆ ಏಕೆಂದರೆ ನಾವು ಎರಡೂ ಸಮೀಕರಣಗಳನ್ನು ಒಟ್ಟಿಗೆ ಪೂರೈಸುವ ಎಲ್ಲಾ ಪಾಯಿಂಟ್ ಗಳನ್ನು ಹುಡುಕುತ್ತಿದ್ದೇವೆ ಇಲ್ಲಿ 0 ಗೆ ಸಮನಾಗಿರುತ್ತದೆ ಇದು 0 ಅನ್ನು ಮಾಡುತ್ತದೆ ಮತ್ತು ನಂತರ 0 ಆಗಿದ್ದರೆ ಕೂಡ ಎರಡನೇ ಸಮೀಕರಣದಿಂದ 0 ಆಗಿರಬೇಕು ನಾವು ಈ 1 ಪಾಯಿಂಟ್ ಅನ್ನು ಪಡೆದುಕೊಂಡಿದ್ದೇವೆ ಈಗ 0 ಗೆ ಸಮಾನವಾಗಿದೆ ಮತ್ತು y 0 ಗೆ ಸಮಾನವಾಗಿದೆ ಈಗ ನಾವು ಈ ಎರಡು ಪದಗಳನ್ನು 0 ಮಾಡಬಹುದಾದ ಯಾವುದೇ ಸಾಧ್ಯತೆಯನ್ನು ಸಹ ನೋಡಬೇಕಾಗಿದೆ ಆದ್ದರಿಂದ ಇಲ್ಲಿ 0 ಆಗಿದೆ ಅಥವಾ ಇಲ್ಲಿ ಎರಡನೇ ಪದ 0 ಆಗಿದೆ ಅಂದರೆ ಎಂಬುದು 0 ಮತ್ತು ಇದರ ಜೊತೆಗೆ ಎಂಬುದು 0 ಆಗಿರಬೇಕು ಮತ್ತೊಮ್ಮೆ ಈ ಎರಡು ಸಮೀಕರಣಗಳಲ್ಲಿ ಈ ಎರಡು ಸಮೀಕರಣಗಳಾದ 0 ಗೆ ಸಮಾನವಾದ ಮತ್ತು 0 ಗೆ ಸಮಾನವಾದ ಅನ್ನು ಪೂರೈಸುವ ಏಕೈಕ ಪಾಯಿಂಟ್ ಆಗಿದೆ ನಾವು 0 0 ಹೊರತು ಬೇರೆ ಯಾವುದೇ ಪಾಯಿಂಟ್ ಅನ್ನು ಪಡೆಯುತ್ತಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಒಂದು ಸ್ಥಾಯಿ ಬಿಂದು 0 0 ಆಗಿದೆ ಈ 0 0 ಪಾಯಿಂಟ್ ನಲ್ಲಿ ಇದು ಸ್ಥಳೀಯ ಗರಿಷ್ಠ ಬಿಂದುವೇ ಅಥವಾ ಇದು ಸ್ಥಳೀಯ ಕನಿಷ್ಠ ಬಿಂದುವೇ ಎಂಬುದನ್ನು ಗುರುತಿಸಲು ನಾವು ಈಗ ಚರ್ಚಿಸಬೇಕಾಗಿದೆ ಅದಕ್ಕಾಗಿ ನಾವು ಈಗ ಎರಡನೇ ದರ್ಜೆಯ ನಿಷ್ಪನ್ನಗಳನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ಈ ಮತ್ತೆ x ಗೆ ಸಂಬಂಧಿಸಿದಂತೆ ಆಗುತ್ತದೆ ನಾವು ಅನ್ನು ಪಡೆಯುತ್ತೇವೆ ಮತ್ತು ನಾವು ಇಲ್ಲಿ ಅನ್ನು ಪಡೆಯುತ್ತೇವೆ ಮತ್ತು 0 0 ಪಾಯಿಂಟ್ಗಳಲ್ಲಿ ಇಲ್ಲಿ ಮತ್ತೆ ನಾವು ಮತ್ತು ಪದವನ್ನು ಹೊಂದಿದ್ದೇವೆ ಆದ್ದರಿಂದ ಇದು 0 ಆಗುತ್ತದೆ ಮತ್ತು ನಾವು ಇಲ್ಲಿ ಅನ್ನು ಲೆಕ್ಕಾಚಾರ ಮಾಡಿದರೆ ಅದು ಸಹ ಅಗತ್ಯವಿದೆ ಆದ್ದರಿಂದ ಇಲ್ಲಿ y ಗೆ ಸಂಬಂಧಿಸಿದಂತೆ ನಾವು ಪದವನ್ನು ಪಡೆಯುತ್ತೇವೆ ಮತ್ತು ನಂತರ ನಾವು 2 ಅನ್ನು ಪಡೆಯುತ್ತೇವೆ ಏಕೆಂದರೆ ಇಲ್ಲಿ ನಾವು y ಗೆ ಸಂಬಂಧಿಸಿದಂತೆ ಅವಕಲನ ಮಾಡಿದಾಗ ನಾವು ಅಲ್ಲಿ 2 ಅನ್ನು ಪಡೆಯುತ್ತೇವೆ ಈಗ ನಾವು ಅನ್ನು ಲೆಕ್ಕಾಚಾರ ಮಾಡಿದರೆ ಇದು 0 ಆಗಿರುತ್ತದೆ ಪಾಯಿಂಟ್ನಲ್ಲಿರುವ ಮಿಶ್ರ ದರ್ಜೆಯ ಆಂಶಿಕ ನಿಷ್ಪನ್ನದ s ಆಗಿರುತ್ತದೆ ಇದು 0 ಆಗಿರುತ್ತದೆ ಏಕೆಂದರೆ ಇಲ್ಲಿ ಇದೆ ಮತ್ತು ನಂತರ ಈ ಹಂತದಲ್ಲಿ ಮತ್ತೆ ಈ ಯಾವುದೇ ಮತ್ತು ಪದವಿಲ್ಲ ಆದ್ದರಿಂದ ಇದು 2 ಆಗಿದೆ ತದನಂತರ ನಾವು ಅನ್ನು ಹೊಂದಿದ್ದೇವೆ ನಾವು ಅನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ಆದ್ದರಿಂದ ಇದು ಇಲ್ಲಿ r ಮತ್ತು t ಆಗಿದೆ ಆದ್ದರಿಂದ ಇದು 0 ಮತ್ತು ಮೈನಸ್ 0 ಆಗಿರುತ್ತದೆ ನಾವು ಈ ಅನ್ನು ಹೊಂದಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಪರೀಕ್ಷೆ ವಿಫಲವಾಗುತ್ತದೆ ಆದ್ದರಿಂದ ಈ ಅಥವಾ ಎರಡನೇ ದರ್ಜೆಯ ನಿಷ್ಪನ್ನ ಪರೀಕ್ಷೆಯ ಆಧಾರದ ಮೇಲೆ ನಾವು ಏನನ್ನೂ ತೀರ್ಮಾನಿಸಲು ಸಾಧ್ಯವಿಲ್ಲ ಈ ಬಿಂದು ಏನೆಂದು ತೀರ್ಮಾನಿಸಲು ನಾವು ಕೆಲವು ಇತರ ಮಾರ್ಗಗಳನ್ನು ಕಂಡುಹಿಡಿಯಬೇಕು ಈ ಪರೀಕ್ಷೆಯು ವಿಫಲಗೊಳ್ಳುತ್ತದೆ ಆದರೆ ನಾವು ಈ ಪಾಯಿಂಟ್ ಅನ್ನು ಗರಿಷ್ಠ ಕನಿಷ್ಠ ಬಿಂದು ಅಥವಾ ಸ್ಯಾಡಲ್ ಪಾಯಿಂಟ್ ಎಂದು ಸುಲಭವಾಗಿ ಗುರುತಿಸಬಹುದು ನಾವು ಈಗ ನೇರವಾಗಿ ಲೆಕ್ಕಾಚಾರ ಮಾಡಿದರೆ ಈ ಕಲ್ಪನೆಯು ಈ ಆಗಿತ್ತು ಆದ್ದರಿಂದ ಈ ನ ಚಿಹ್ನೆಯ ಆಧಾರದ ಮೇಲೆ ಇದು ಕನಿಷ್ಠ ಬಿಂದುವಾಗಿದೆಯೇ ಗರಿಷ್ಠ ಬಿಂದುವಾಗಿದೆಯೇ ಎಂದು ನಾವು ನಿರ್ಧರಿಸಬಹುದು ಅದು ನಕಾರಾತ್ಮಕವಾಗಿದ್ದರೆ ಅಂದರೆ ಈ ನೆರೆಹೊರೆಯ ಬಿಂದುಗಳಿಗಿಂತ ದೊಡ್ಡದಾಗಿದೆ ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಸ್ಥಳೀಯ ಗರಿಷ್ಠವನ್ನು ಹೊಂದಿದ್ದೇವೆ ಈ ನೆರೆಹೊರೆಯಲ್ಲಿ ಧನಾತ್ಮಕವಾಗಿದ್ದರೆ ಇದು ಸ್ವಾಭಾವಿಕವಾಗಿ ಸ್ಥಳೀಯ ಕನಿಷ್ಠ ಬಿಂದುವಾಗಿದೆ ಮತ್ತು ಈ ಪಾಯಿಂಟ್ನ ನೆರೆಹೊರೆಯಲ್ಲಿ ನಾವು ಚಿಹ್ನೆಯನ್ನು ಬದಲಾಯಿಸಿದರೆ ಇದು ಸ್ಯಾಡಲ್ ಪಾಯಿಂಟ್ ಎಂದು ನಾವು ತೀರ್ಮಾನಿಸುತ್ತೇವೆ ಎರಡನೇ ದರ್ಜೆಯ ನಿಷ್ಪನ್ನ ಪರೀಕ್ಷೆಯ ಮೂಲಕ ಹೋಗದೆ ನೇರವಾಗಿ ಈ ನ ಚಿಹ್ನೆಯನ್ನು ವೀಕ್ಷಿಸಲು ನಾವು ಈಗ ಇಲ್ಲಿ ಪ್ರಯತ್ನಿಸುತ್ತೇವೆ ಅನೇಕ ಸಂದರ್ಭಗಳಲ್ಲಿ ಇದು ಕೆಲಸ ಮಾಡುತ್ತದೆ ಆದರೆ ಕೆಲವೊಮ್ಮೆ ಉತ್ಪನ್ನದಿಂದ ನೇರವಾಗಿ ನ ಚಿಹ್ನೆಯನ್ನು ಅರಿತುಕೊಳ್ಳುವುದು ಕಷ್ಟ ಈ ಸಂದರ್ಭದಲ್ಲಿ ಬಹುಶಃ ಇದು ಸಾಧ್ಯ ನಾವು ಈ ಅನ್ನು ಹೊಂದಿರುವಾಗ ಇದು 0 ಆಗಿರುತ್ತದೆ ಈ ಕೇವಲ ಇದಾಗಿರುತ್ತದೆ ಅನ್ನು ನಿಂದ ಬದಲಾಯಿಸಲಾಗುತ್ತದೆ ಮತ್ತು ಇದು ಮತ್ತು ನಂತರ ಇಲ್ಲಿ ಅನ್ನು ಈ ನಿಂದ ಬದಲಾಯಿಸಲಾಗುವುದು ಆದ್ದರಿಂದ ಇಲ್ಲಿ ನಾವು ಈ ಗಾಗಿ ಅನ್ನು ಹೊಂದಿದ್ದೇವೆ ನಾವು ಈ ಬಿಂದುವಿನ ನೆರೆಹೊರೆಯಲ್ಲಿ ಈ ನ ಈ ಮೌಲ್ಯವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಈ ಪದವನ್ನು ಪುನಃ ಬರೆಯಬಹುದು ನಾವು ಮೊದಲ ಪದವನ್ನು ನೋಡಿದರೆ ನಾವು ಅನ್ನು ಹೊಂದಿದ್ದೇವೆ ಈ ಸಂಪೂರ್ಣ square ನಿಂದ ನಾವು ಏನನ್ನು ಪಡೆಯುತ್ತಿದ್ದೇವೆ ಇಲ್ಲಿ ಒಂದು ಪದವಿದೆ ನಾವು ಚರ್ಚಿಸೋಣ ಮತ್ತು ನಾವು ಪದವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು k h square ಪದವನ್ನು ಹೊಂದಿದ್ದೇವೆ ಮತ್ತು ನಂತರ ಇದು ಈ ಮತ್ತು ಇಲ್ಲಿ ನಾವು ಆಗಿರುವ ಅನ್ನು ಹೊಂದಿದ್ದೇವೆ ಇವು ಹೀಗಿರುತ್ತವೆ ಇಲ್ಲಿ ನಾವು ಈ 4 ಅನ್ನು ಪಡೆಯಲು ಈ 2 ಪದಗಳನ್ನು ಸಂಯೋಜಿಸಬಹುದು ಮತ್ತು ನಂತರ ನೀವು 1 ಅನ್ನು ಹೊಂದಿದ್ದೀರಿ ಮತ್ತು ಇದು ಆಗುತ್ತದೆ ಆದ್ದರಿಂದ ಇದು ಇಲ್ಲಿ ಆಗಿದೆ 2 ರ ಬದಲಿಗೆ ನಾವು 4 ಅನ್ನು ಅಲ್ಲಿ ಹೊಂದಿದ್ದೇವೆ ಆದ್ದರಿಂದ ಮತ್ತು ಈ ನಿಖರವಾಗಿ ಈ ಅನ್ನು ಮಾಡುತ್ತದೆ ಮತ್ತು ನಾವು ಅನ್ನು ಹೊಂದಿದ್ದೇವೆ ಮತ್ತು ನಾವು k into h square ಅನ್ನು ಹೊಂದಿದ್ದೇವೆ ಈಗ ನಾವು 34 ಮಾಡುತ್ತೇವೆ ಈಗ ನಾವು ಇಲ್ಲಿ ಈ ಪದದ ಆಧಾರದ ಮೇಲೆ ನಡವಳಿಕೆಯನ್ನು ಪಡೆಯಲು ಪ್ರಯತ್ನಿಸಬಹುದು ಇದು ಸ್ಪಷ್ಟವಾಗಿದೆ ಏಕೆಂದರೆ ಮತ್ತು ಎರಡೂ ಶೂನ್ಯವಲ್ಲ 1 ಎಂಬುದು 0 ಆಗಿರಬಹುದು ನಾವು ಇನ್ನೂ ನೆರೆಹೊರೆಯಲ್ಲಿರುತ್ತೇವೆ ಆದರೆ ನಾವು ಎರಡನ್ನೂ 0 ಗೆ ಹೊಂದಿಸಲು ಸಾಧ್ಯವಿಲ್ಲ ಅವುಗಳಲ್ಲಿ 1 ಶೂನ್ಯವಲ್ಲದಿದ್ದಲ್ಲಿ ಉದಾಹರಣೆಗೆ ಶೂನ್ಯವಲ್ಲ ಆದ್ದರಿಂದ ಇಲ್ಲಿ ನಾವು ಧನಾತ್ಮಕವಾದದ್ದನ್ನು ಹೊಂದಿದ್ದೇವೆ ಮತ್ತು ಇಲ್ಲಿಯೂ ಸಹ ನಾವು ಧನಾತ್ಮಕವಾದದ್ದನ್ನು ಹೊಂದಿದ್ದೇವೆ ಇದು ಅಲ್ಲಿ ಒಂದು square ಆಗಿದೆ h ಮತ್ತೆ ಶೂನ್ಯವಲ್ಲದಿದ್ದಲ್ಲಿ ಇದು 0 ಆಗಿರಬಹುದು h ಮತ್ತೆ ಧನಾತ್ಮಕ ಪದವಾಗಿರುತ್ತದೆ ಎಲ್ಲಿಯವರೆಗೆ ಮತ್ತು ಎರಡೂ 0 ಆಗಿಲ್ಲವೋ ಅಲ್ಲಿಯವರೆಗೆ ಅವು ಋಣಾತ್ಮಕ ಧನಾತ್ಮಕವಾಗಿರಬಹುದು ಆದರೆ ಇಲ್ಲಿ ಗೆ ಒಂದಾ ಶೂನ್ಯವಲ್ಲದ್ದಾಗಿರಬೇಕು ಅಥವಾ ಶೂನ್ಯವಲ್ಲದ್ದಾಗಿರಬೇಕು ಅಥವಾ ಎರಡೂ ಶೂನ್ಯವಲ್ಲದ್ದಾಗಿರಬೇಕು ಈ ಪದವು ಧನಾತ್ಮಕವಾಗಿ ಉಳಿಯುತ್ತದೆ ಮತ್ತು ಇದರ ಅರ್ಥವೇನೆಂದರೆ ನೆರೆಹೊರೆಯಲ್ಲಿ ನಾವು ತೆಗೆದುಕೊಳ್ಳುವ ಯಾವುದೇ ಬಿಂದು ಮತ್ತು ಈ ನೆರೆಹೊರೆಯು ಎಷ್ಟೇ ಚಿಕ್ಕದಾಗಿದ್ದರೂ ಈ ಧನಾತ್ಮಕವಾಗಿದೆ ಈ ಸಂದರ್ಭದಲ್ಲಿ ಇದು ಧನಾತ್ಮಕವಾಗಿದ್ದರೆ ಅಂದರೆ ನೆರೆಹೊರೆಯಲ್ಲಿ ಉತ್ಪನ್ನವು ಹೆಚ್ಚಿನ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ ದೊಡ್ಡ ಮೌಲ್ಯಗಳು ಮತ್ತು ನಂತರ ಇದು ಸ್ಥಳೀಯ ಕನಿಷ್ಠ ಬಿಂದುವಾಗಿರಬೇಕು ಆದ್ದರಿಂದ ಈ ಸ್ಥಳೀಯ ಕನಿಷ್ಠ ಬಿಂದುವಾಗಿದೆ ಪರೀಕ್ಷೆಯು ವಿಫಲವಾದ ಕಾರಣ ಈ ಸಂದರ್ಭದಲ್ಲಿ ಇದು ಸುಲಭವಾಗಿದೆ ಆದರೆ ಇದು ಪರ್ಯಾಪ್ತ ಷರತ್ತಾಗಿದೆ ಈ ಸ್ಥಳೀಯ ಕನಿಷ್ಠದ ಬಗ್ಗೆ ನಮಗೆ ಹೇಳಬಹುದಾದ ಯಾವುದೇ ಪರ್ಯಾಪ್ತ ಷರತ್ತನ್ನು ನಾವು ಪಡೆಯಲು ಸಾಧ್ಯವಾಗಲಿಲ್ಲ ಆದರೆ ನಡವಳಿಕೆಯನ್ನು ನೇರವಾಗಿ ಚರ್ಚಿಸಲು ಈ ಉತ್ಪನ್ನವು ತುಂಬಾ ಸುಲಭವಾಗಿದೆ ಮತ್ತು ನಾವು ನೆರೆಹೊರೆಯಲ್ಲಿ ಯಾವುದೇ ಪಾಯಿಂಟ್ ಅನ್ನು ತೆಗೆದುಕೊಂಡರೂ ಈ ಉತ್ಪನ್ನವು ಧನಾತ್ಮಕವಾಗಿರುತ್ತದೆ ಮತ್ತು ಆದ್ದರಿಂದ ಇದು ಸ್ಥಳೀಯ ಕನಿಷ್ಠ ಅಂಶವಾಗಿದೆ ಎಂದು ನಾವು ಅರಿತುಕೊಂಡಿದ್ದೇವೆ ನಾವು ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಚರ್ಚಿಸುತ್ತೇವೆ ಇದು ಹಿಂದಿನ ಉದಾಹರಣೆಯಂತೆಯೇ ಇದೆ ನಾವು ಮತ್ತು ನಂತರ ಸ್ಥಾಯಿ ಪಾಯಿಂಟ್ ಅನ್ನು ಮತ್ತೆ ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಆಗಿರುವ ಒಂದೇ ಒಂದು ಸ್ಥಾಯಿ ಪಾಯಿಂಟ್ ಇದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಮತ್ತು ಅದು ಹಿಂದಿನ ಸಮಸ್ಯೆಗೆ ಹೋಲುತ್ತದೆ ಮತ್ತು ನಾವು ಇಲ್ಲಿಂದ ಈ ಅನ್ನು ಲೆಕ್ಕ ಮಾಡುವಾಗ 0 ಅಲ್ಲಿ ಇದು 0 ಆಗುತ್ತದೆ ಏಕೆಂದರೆ ಅಥವಾ ಪದವು ಅಲ್ಲಿ ಉಳಿಯುತ್ತದೆ ಮತ್ತು ನಾವು ಈ ಅನ್ನು ಲೆಕ್ಕಾಚಾರ ಮಾಡುವಾಗ ಇಲ್ಲಿ ಮತ್ತೆ ಈ ಬರುತ್ತದೆ ಮತ್ತು ಪಾಯಿಂಟ್ನಲ್ಲಿ ಇದು 0 ಆಗಿರುತ್ತದೆ ಮತ್ತು ನಾವು ಅನ್ನು ಲೆಕ್ಕಾಚಾರ ಮಾಡಿದಾಗ ನಾವು ಇದನ್ನು ಮತ್ತೆ ಗೆ ಸಂಬಂಧಿಸಿದಂತೆ ಅವಕಲನ ಮಾಡುತ್ತೇವೆ ನಾವು 2 ಅನ್ನು ಪಡೆಯುತ್ತೇವೆ ಮತ್ತು ಹಿಂದಿನ ಪ್ರಕರಣದಂತೆಯೇ ನಾವು ಅನ್ನು ಹೊಂದಿದ್ದೇವೆ ಈ ಪರೀಕ್ಷೆಯು ಮತ್ತೊಮ್ಮೆ ವಿಫಲಗೊಳ್ಳುತ್ತದೆ ಮತ್ತು ನಾವು ಮೊದಲು ಏನು ಮಾಡಿದ್ದೇವೆಯೋ ಅದೇ ರೀತಿಯ ಕಲ್ಪನೆಯನ್ನು ನಾವು ಬಳಸುತ್ತೇವೆ ನಾವು ಈಗ ಈ ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಇದು ಈ ಮೈನಸ್ ನೆರೆಹೊರೆಯಲ್ಲಿನ ಬಿಂದು ಇದು ನಿಖರವಾಗಿ ಉತ್ಪನ್ನವನ್ನು ನೀಡುತ್ತದೆ ಮತ್ತು ಈ ಸಂದರ್ಭದಲ್ಲಿ ನಾವು ಮತ್ತೆ ಇಲ್ಲಿ ಸ್ವಲ್ಪ ಕುಶಲತೆಯನ್ನು ಮಾಡುತ್ತೇವೆ ನಾವು ಈ ಮತ್ತು ಅನ್ನು ಬರೆದಿದ್ದೇವೆ ಮತ್ತು ನಂತರ ನಾವು ಮೊದಲ 2 ಪದಗಳಿಂದ ಅನ್ನು ಸಾಮಾನ್ಯ ಎಂದು ತೆಗೆದುಕೊಳ್ಳಬಹುದು ಇಲ್ಲಿ ನಾವು ಮತ್ತು ಅನ್ನು ಪಡೆಯುತ್ತೇವೆ ಮತ್ತು ನಂತರ ಇಲ್ಲಿಂದ ನಾವು ಅನ್ನು ಪಡೆಯುತ್ತೇವೆ ನಾವು into ನ ಉತ್ಪನ್ನವನ್ನು ಹೊಂದಿದ್ದೇವೆ ಈಗ ನಾವು ಈ delta phi ನ ಚಿಹ್ನೆಯನ್ನು ಹೇಗೆ ಗುರುತಿಸುವುದು ಎಂಬುದನ್ನು ಚರ್ಚಿಸುತ್ತೇವೆ ಈ ಬಿಂದುವಿನ ನೆರೆಹೊರೆಯಲ್ಲಿನ ಎಲ್ಲಾ ಬಿಂದುಗಳಲ್ಲಿ ಧನಾತ್ಮಕ ಅಥವಾ ಋಣಾತ್ಮಕ ಚಿಹ್ನೆಯನ್ನು ನಾವು ಹೊಂದಿದ್ದೇವೆಯೇ ಅಥವಾ ಚಿಹ್ನೆ ಬದಲಾಗುತ್ತಿದೆಯೇ ಎಂಬುದನ್ನು ನಾವು ಚರ್ಚಿಸುತ್ತೇವೆ ಮೊದಲ ಸಾಧ್ಯತೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಉದಾಹರಣೆಗೆ ಈ ಋಣಾತ್ಮಕವಾಗಿದ್ದರೆ ನಮ್ಮ ಏನೇ ಇರಲಿ ಋಣಾತ್ಮಕವಾಗಿದ್ದರೆ ಈ k ಋಣಾತ್ಮಕವಾಗಿರುವವರೆಗೆ ಈ ಪದವು ಇಲ್ಲಿ ಧನಾತ್ಮಕವಾಗಿರುತ್ತದೆ ಇಲ್ಲಿಯೂ ಸಹ ಪದವು ಧನಾತ್ಮಕವಾಗಿರುತ್ತದೆ ಏನೇ ಆಗಿದ್ದರೂ 0 ಆಗಿರಬಹುದು ಅಥವಾ h ಶೂನ್ಯವಲ್ಲದಿರಬಹುದು ಆದರೆ ಋಣಾತ್ಮಕವಾದಾಗ ಈ ಉತ್ಪನ್ನವು ಧನಾತ್ಮಕವಾಗಿರುತ್ತದೆ ನಾವು ಈ ಅನ್ನು ಧನಾತ್ಮಕ ವೆಂದು ಹೊಂದಿದ್ದೇವೆ ಈ ಪರಿಸ್ಥಿತಿಯಲ್ಲಿ ಋಣಾತ್ಮಕವಾಗಿರುತ್ತದೆ ಈಗ ನಾವು ಇತರ ಪರಿಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನೋಡುತ್ತೇವೆ ನೆರೆಹೊರೆಯಲ್ಲಿ ಕೂಡ ಆಗಿರಬಹುದು ಅಥವಾ ಋಣಾತ್ಮಕವಾಗಿರುತ್ತದೆ ನೀವು 0 ಗೆ ಸಮಾನವಾಗಿದೆ ಎಂಬುದಕ್ಕೆ ಎಷ್ಟೇ ಹತ್ತಿರ ಹೋದರೂ 0 ಗೆ ಸಮಾನವಾಗಿರುತ್ತದೆ ಮತ್ತು ಈ ಋಣಾತ್ಮಕವಾಗಿರುತ್ತದೆ ಇಲ್ಲಿ ನಾವು k 0 ಗಿಂತ ಕಡಿಮೆ ಇದ್ದರೆ ಧನಾತ್ಮಕವಾಗಿರುತ್ತದೆ ಮತ್ತು ಇತರ ಸಾಧ್ಯತೆಗಳಲ್ಲಿ ನಾವು ನಮ್ಮ ಮತ್ತು ಅನ್ನು ಗಿಂತ ದೊಡ್ಡದಿರುವ ಹಾಗೆ ಮತ್ತು ಗಿಂತ ಕಡಿಮೆ ಇರುವ ಹಾಗೆ ಆಯ್ಕೆ ಮಾಡುತ್ತೇವೆ ಇದನ್ನು ಆರಿಸುವ ಮೂಲಕ ನಾವು ನಮ್ಮ ನೆರೆಹೊರೆಯನ್ನು ನಿರ್ಬಂಧಿಸುವುದಿಲ್ಲ ನಾವು ಈ ಪಾಯಿಂಟ್ಗೆ ಹತ್ತಿರ ಹೋಗಬಹುದು ಅಂದರೆ ಈ ಮಾರ್ಗವನ್ನು ಹೊಂದಿರುವ h 0 ಮತ್ತು k 0 ಪಾಯಿಂಟ್ ಇಲ್ಲಿ ಈ ಗಿಂತ ಹೆಚ್ಚಾಗಿರಬೇಕು ಮತ್ತು ಗಿಂತ ಕಡಿಮೆ ಇರಬೇಕು ಈ ಅಸಮಾನತೆಯನ್ನು ಪೂರೈಸುವ ನೆರೆಹೊರೆಯಲ್ಲಿ ನಾವು ನಮ್ಮ ಮತ್ತು ಪಾಯಿಂಟ್ ಅನ್ನು ಆರಿಸಿದರೆ ಏನಾಗುತ್ತದೆ ಇದು ಋಣಾತ್ಮಕ ಸಂಖ್ಯೆ ಮತ್ತು ನಂತರ ಗಿಂತ ದೊಡ್ಡದಾಗಿದೆ ಆದ್ದರಿಂದ ಇದು ಧನಾತ್ಮಕ ಸಂಖ್ಯೆಯಾಗಿದೆ ಈ ಋಣಾತ್ಮಕ ಧನಾತ್ಮಕ ಈಗ ಅದನ್ನು ಋಣಾತ್ಮಕವಾಗಿ ಮಾಡುತ್ತದೆ ಅವರ ನೆರೆಹೊರೆಯಲ್ಲಿ ಈ ಮತ್ತು ಈ ಪಾಯಿಂಟ್ ಗಳನ್ನು ತೃಪ್ತಿಪಡಿಸಿದಾಗ ನಾವು ಈ ಋಣಾತ್ಮಕತೆಯನ್ನು ಹೊಂದಿದ್ದೇವೆ ನಾವು ಆಸಕ್ತಿದಾಯಕವಾದದನ್ನು ಇಲ್ಲಿ ಗಮನಿಸಿರುವುದು ಏನೆಂದರೆ ಈ ಪಾಯಿಂಟ್ ನ ನೆರೆಹೊರೆಯಲ್ಲಿ ಈ ಧನಾತ್ಮಕವಾಗಿದೆ ಮತ್ತು ಈ ಋಣಾತ್ಮಕವಾಗಿದೆ ಎಂದು ನಾವು ಅರಿತುಕೊಳ್ಳುತ್ತೇವೆ ಇದು ಈ ಪಾಯಿಂಟ್ ನ ನೆರೆಹೊರೆಯಲ್ಲಿ ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಅಂದರೆ ಇದು ಒಂದು ಸ್ಯಾಡಲ್ ಪಾಯಿಂಟ್ ಆಗಿದೆ ಮತ್ತೊಮ್ಮೆ ನಾವು ಈ ಬಿಂದುವನ್ನು ಇಲ್ಲಿ ಬಿಂದು ಎಂದು ಗುರುತಿಸಲು ಸಾಧ್ಯವಾಯಿತು ಮತ್ತು ಇದು ಸ್ಯಾಡಲ್ ಪಾಯಿಂಟ್ ಆಗಿದೆ ಮತ್ತು ಇದು ಎರಡನೇ ದರ್ಜೆಯ ಪರೀಕ್ಷೆಯಿಂದ ಸಾಧ್ಯವಾಗಲಿಲ್ಲ ಆದರೆ ನೇರವಾದ ವೀಕ್ಷಣೆಯಿಂದ ಇದು ಸ್ಯಾಡಲ್ ಪಾಯಿಂಟ್ ಎಂದು ನಾವು ಕಂಡುಕೊಳ್ಳಬಹುದು ಸರಿ ಇದು ಮತ್ತೊಮ್ಮೆ ತ್ರಿಕೋನ ಫಲಕದ ಮೇಲೆ ಮೊದಲ ಚತುರ್ಭುಜದಲ್ಲಿ ಈ ಉತ್ಪನ್ನದ ಗರಿಷ್ಟ ಮತ್ತು ಕನಿಷ್ಠದ ಸರಳ ಸಮಸ್ಯೆಯಾಗಿದೆ ಇದು 0 ರಿಂದ ಸೀಮಿತವಾಗಿದೆ 0 ಗೆ ಸಮಾನವಾಗಿರುತ್ತದೆ ಮತ್ತು y ಸಾಲಿಗೆ ಸಮಾನವಾಗಿರುತ್ತದೆ ಇದು ಸಮಸ್ಯೆಯ ಡೊಮೇನ್ ಆಗಿದೆ ಇಲ್ಲಿ ಬೌಂಡೆಡ್ ಡೊಮೇನ್ ಏಕೆಂದರೆ ಈ 0 ಗೆ ಮತ್ತು ಇದು ಗೆ ಸಮಾನವಾಗಿರುತ್ತದೆ ಮತ್ತು ಗೆ ಸಮಾನವಾಗಿರುತ್ತದೆ ಅವುಗಳು ಇಲ್ಲಿ ಬೌಂಡರಿಗಳಾಗಿವೆ ಈ ಸಂದರ್ಭದಲ್ಲಿ ನಾವು ಈಗ ಆಂತರಿಕ ಮತ್ತು ಬೌಂಡರಿಯನ್ನು ಪರಿಗಣಿಸಬೇಕು ನಾವು ಬೌಂಡೆಡ್ ಡೊಮೇನ್ ಅನ್ನು ಹೊಂದಿರುವಾಗ ನಾವು ಪರಿಗಣಿಸಬೇಕು ಏಕೆಂದರೆ ಈ ಗರಿಷ್ಠ ಕನಿಷ್ಠವು ಬೌಂಡರಿಗಳಲ್ಲಿ ಅಸ್ತಿತ್ವದಲ್ಲಿರಬಹುದು ಆದ್ದರಿಂದ ಈ ಆಂತರಿಕ ಪಾಯಿಂಟ್ ಗಳು ಅಂದರೆ ಈಗ ಬೌಂಡರಿಯನ್ನು ಬಿಡುತ್ತಿದ್ದೇವೆ ಆಂತರಿಕ ಬಿಂದುಗಳಲ್ಲಿ ನಾವು ಸ್ಥಾಯಿ ಪಾಯಿಂಟ್ ಅನ್ನು ಹುಡುಕುತ್ತೇವೆ ಮತ್ತು ಪ್ರತ್ಯೇಕವಾಗಿ ನಾವು ನಿಭಾಯಿಸುತ್ತೇವೆ ಅಥವಾ ಬೌಂಡರಿಯಲ್ಲಿ ನಾವು ಎಕ್ಸ್ಟ್ರೀಮವನ್ನು ಹುಡುಕುತ್ತೇವೆ ಈ ಸಮಸ್ಯೆಯ ಸ್ಥಾಯಿ ಬಿಂದು ಮತ್ತು ಅನ್ನು ನಾವು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಮತ್ತು ಅವುಗಳು 1 ಮತ್ತು 1 ಆಗಿರುತ್ತವೆ ಇದು ಡೊಮೇನ್ನಲ್ಲಿ ಅಥವಾ ಈ ಡೊಮೇನ್ನ ಒಳಭಾಗದಲ್ಲಿ ಗಡಿಯನ್ನು ಹೊರತುಪಡಿಸಿ ಸ್ಥಾಯಿ ಬಿಂದುವಾಗಿದೆ ನಾವು ಈ ಪಾಯಿಂಟ್ ಅನ್ನು ಪರಿಗಣಿಸಬೇಕು ಏಕೆಂದರೆ ಈ ಆಂತರಿಕ ಹಂತದಲ್ಲಿ ನಾವು ಸ್ಥಳೀಯ ಎಕ್ಸ್ಟ್ರೀಮ ವನ್ನು ಹೊಂದಬಹುದು ಆದರೆ ಈ ಸಮಸ್ಯೆಯಲ್ಲಿ ನಾವು ಸಂಪೂರ್ಣ ಗರಿಷ್ಠ ಮತ್ತು ಕನಿಷ್ಠವನ್ನು ಕಂಡುಹಿಡಿಯುವುದು ನಮ್ಮ ಆಸಕ್ತಿಯಾಗಿದೆ ಖಂಡಿತವಾಗಿಯೂ ನಂತರ ಉತ್ಪನ್ನದ ಮೌಲ್ಯವನ್ನು ನಾವು ಈ ಪಾಯಿಂಟ್ ಅಲ್ಲಿ ಪರೀಕ್ಷಿಸುತ್ತೇವೆ ನಮ್ಮ ಬಳಿ ಒಂದು ಪಾಯಿಂಟ್ ಇದೆ ಮತ್ತು ನಾವು ನೋಡಬೇಕಾದ ಬೌಂಡರಿ ಪಾಯಿಂಟ್ ಗಳಿಲ್ಲ ಇಲ್ಲಿ ಈ OA ಸಾಲಿನಲ್ಲಿ 0 ಆಗಿದೆ ನಾವು ನಮ್ಮ ನಲ್ಲಿ 0 ಎಂದು ಹೊಂದಿಸಬಹುದು ಆದ್ದರಿಂದ ಆಗಿರುತ್ತದೆ ಮತ್ತು x ಈ 0 ರಿಂದ 9 ರವರೆಗೆ ಬದಲಾಗುತ್ತದೆ ಇದು 1 ವೇರಿಯಬಲ್ ಸಮಸ್ಯೆ ಆಗಿದೆ ಮತ್ತು ಗೆ ಸಂಬಂಧಿಸಿದಂತೆ ಈ ಉತ್ಪನ್ನವನ್ನು ಅವಕಲನ ಮಾಡುವ ಮೂಲಕ ನಾವು ಕ್ರಿಟಿಕಲ್ ಪಾಯಿಂಟ್ ಅನ್ನು ಮತ್ತೆ ನೋಡಬಹುದು ಆದ್ದರಿಂದ ನಲ್ಲಿ ಬರುವುದು 1 ಗೆ ಸಮಾನವಾಗಿರುತ್ತದೆ ಸ್ಥಳೀಯ ಗರಿಷ್ಠ ಅಥವಾ ಕನಿಷ್ಠ ಬಿಂದು ಇರಬಹುದು ನಾವು ನಿಜವಾಗಿ ಗುರುತಿಸುವಿಕೆಗೆ ಹೋಗಬೇಕಾಗಿಲ್ಲ ಮ್ಯಾಕ್ಸಿಮಾ ಮಿನಿಮಾ ಕಾಣಿಸಿಕೊಳ್ಳುವ ಕೆಲವು ಬಿಂದುಗಳಿವೆ ಮತ್ತು ನಂತರ ನಾವು ಆ ಬಿಂದುಗಳಲ್ಲಿ ಉತ್ಪನ್ನ ಮೌಲ್ಯವನ್ನು ಪಡೆಯುತ್ತೇವೆ ಮತ್ತು ಅಲ್ಲಿಂದ ನಾವು ಗರಿಷ್ಠ ಮೌಲ್ಯ ಯಾವುದು ಮತ್ತು ಕನಿಷ್ಠ ಮೌಲ್ಯ ಯಾವುದು ಎಂದು ತೀರ್ಮಾನಿಸಬಹುದು ಇಲ್ಲಿ ಇದು ಈ ಒಂದು ಆಯಾಮದ ಸಮಸ್ಯೆಯಲ್ಲಿ ಸ್ಥಾಯಿ ಬಿಂದುವಾಗಿದೆ ಈಗ ಮತ್ತೆ ಈ ಸಮಸ್ಯೆಗೆ ಈ ಎಕ್ಸ್ಟ್ರೀಮದ ಸಂಭವನೀಯ ಅಭ್ಯರ್ಥಿಗಳು ನಾವು 0 ಮತ್ತು 9 ರ ಬೌಂಡರಿ ಪಾಯಿಂಟ್ ಗಳನ್ನು ಹೊಂದಿದ್ದೇವೆ ನಾವು ಪಾಯಿಂಟ್ ಮತ್ತು ರಲ್ಲಿ ಪಾಯಿಂಟ್ ಗಳನ್ನು ಪರಿಗಣಿಸಬೇಕು ಇದು 1 ಗೆ ಸಮಾನದಲ್ಲಿ ಇದೆ ಇದು ಈ ಸಮಸ್ಯೆಗೆ ಸ್ಥಾಯಿ ಬಿಂದುವಾಗಿದೆ ನಾವು ಮೂರು ಪಾಯಿಂಟ್ ಗಳನ್ನು ಹೊಂದಿದ್ದೇವೆ ನಾವು ಅಂಕಗಳನ್ನು ಹೊಂದಿದ್ದೇವೆ ಇದು ಈ ಒಂದು ಆಯಾಮದ ಸಮಸ್ಯೆಯ ಬೌಂಡರಿಯಾಗಿದೆ ಮತ್ತು ಇಲ್ಲಿ ನಾವು ಪಾಯಿಂಟ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ಪಾಯಿಂಟ್ ಅನ್ನು ಹೊಂದಿದ್ದೇವೆ ಇವು ಮೂರು ಪಾಯಿಂಟ್ ಗಳಾಗಿವೆ ಅದೇ ರೀತಿ ಈ OB ರೇಖೆಯ ಉದ್ದಕ್ಕೂ ನಾವು ಈಗ ಇಲ್ಲಿ ಹುಡುಕಬೇಕಾಗಿದೆ ಈಗ ಈ ಸಾಲಿನಲ್ಲಿ 0 ಗೆ ಸಮಾನವಾಗಿರುತ್ತದೆ ನಾವು ಉತ್ಪನ್ನದಲ್ಲಿ ಹೊಂದಿಸಬಹುದು ಮತ್ತೊಮ್ಮೆ ಇದು ಒಂದು ವೇರಿಯಬಲ್ನ ಸಮಸ್ಯೆಯಾಗಿದ್ದು ನಾವು ಸ್ಥಾಯಿ ಬಿಂದುವನ್ನು ಹುಡುಕಬೇಕಾಗಿದೆ ಮತ್ತು ಈ ಬೌಂಡರಿಯ ಉದ್ದಕ್ಕೂ ನಾವು ಅನ್ನು ಹೊಂದಿದ್ದೇವೆ ಈ ಬೌಂಡರಿ ಬಿಂದುವನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ ನಾವು ಪಾಯಿಂಟ್ ಅನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ಇದನ್ನು ಅವಕಲನ ಮಾಡುವ ಮೂಲಕ ನಾವು ಅನ್ನು ಸ್ಥಾಯಿ ಬಿಂದು ಎಂದು ಪಡೆಯುತ್ತೇವೆ ನಾವು ಈ ಮೂರು ಸ್ಥಾಯಿ ಬಿಂದುಗಳನ್ನು ಹೊಂದಿದ್ದೇವೆ ಅಂದರೆ ಈ ಮೂವರು ಎಕ್ಸ್ಟ್ರೀಮದ ಅಭ್ಯರ್ಥಿಗಳು ಅಂತೆಯೇ ನಾವು ಮತ್ತೆ ಈ ಮೂರನೇ ಬೌಂಡರಿ ಗೆ ಸಮಾನವಾಗಿರುವ ಅನ್ನು ಮಾಡಬೇಕು ನಾವು into ಗೆ ಸಮಾನವಾಗಿರುವ ಅನ್ನು ಆದೇಶಿಸೋಣ ಮತ್ತೆ 1 ವೇರಿಯೇಬಲ್ನ ಸಮಸ್ಯೆಯನ್ನು ಹೊಂದಿದ್ದೇವೆ ನಾವು ಅಲ್ಲಿ ಆಂತರಿಕ ಬಿಂದುವನ್ನು ನೋಡಬೇಕು 0 ಗೆ ಸಮಾನವಾಗಿರುತ್ತದೆ ನಾವು 92 ಮತ್ತು 92 ಆಗಿರುವ 1 ಪಾಯಿಂಟ್ ಅನ್ನು ಮಾತ್ರ ಪಡೆಯುತ್ತೇವೆ ಆದ್ದರಿಂದ ಇದು ಅಲ್ಲಿನ ಪಾಯಿಂಟ್ ಆಗಿದೆ ಮತ್ತು ನಿಸ್ಸಂಶಯವಾಗಿ ಈ ಬೌಂಡರಿ ಪಾಯಿಂಟ್ ಗಳನ್ನು ಈಗಾಗಲೇ ಹಿಂದಿನ ಸಮಸ್ಯೆಯಿಂದ ನೋಡಿಕೊಳ್ಳಲಾಗುತ್ತಿದೆ ನಾವು ಇಲ್ಲಿ ಹಲವು ಪಾಯಿಂಟ್ ಗಳನ್ನು ಹೊಂದಿದ್ದೇವೆ 7 ಪಾಯಿಂಟ್ ಗಳು ಅಲ್ಲಿ ಉತ್ಪನ್ನವು ಗರಿಷ್ಠ ಅಥವಾ ಕನಿಷ್ಠ ಮೌಲ್ಯವನ್ನು ತೆಗೆದುಕೊಳ್ಳಬಹುದು ನಾವು ಆಂತರಿಕವನ್ನು ಪರಿಗಣಿಸಬೇಕು ಮತ್ತು ನಾವು ಮುಚ್ಚಿದ ಮತ್ತು ಸೀಮಿತ ಡೊಮೇನ್ ಅನ್ನು ಹೊಂದಿರುವಾಗ ಬೌಂಡರಿಗಳನ್ನು ಸಹ ಪರಿಗಣಿಸಬೇಕು ಇಲ್ಲಿ ನಾವು ಈ ಪಾಯಿಂಟ್ ಗಳನ್ನು ಮೌಲ್ಯಮಾಪನ ಮಾಡುತ್ತೇವೆ ಸರಳವಾಗಿ ಉತ್ಪನ್ನವನ್ನು ಏಕೆಂದರೆ ನಮ್ಮ ಆಸಕ್ತಿಯು ಗ್ಲೋಬಲ್ ಗರಿಷ್ಠ ಕನಿಷ್ಠವನ್ನು ಕಂಡುಹಿಡಿಯುವುದು ನಾವು ಈ ಪ್ರತಿಯೊಂದು ಪಾಯಿಂಟ್ ಅನ್ನು ಸ್ಥಳೀಯ ಗರಿಷ್ಠ ಅಥವಾ ಕನಿಷ್ಠಕ್ಕೆ ಗುರುತಿಸಬೇಕಾಗಿಲ್ಲ ಆದ್ದರಿಂದ ನಲ್ಲಿ ಉತ್ಪನ್ನ 4 ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ಮತ್ತು 2 ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಹೀಗೆ ಆದ್ದರಿಂದ ಇಲ್ಲಿ ನಾವು ಈ ಎಲ್ಲಾ ಮೌಲ್ಯಗಳನ್ನು ಈ ಪಾಯಿಂಟ್ ಗಳಲ್ಲಿ ಲೆಕ್ಕಾಚಾರ ಮಾಡಿದ್ದೇವೆ ಮತ್ತು ನಂತರ ನಾವು ಇದು ಎಂದು ಅರಿತುಕೊಳ್ಳುತ್ತೇವೆ ಇದು ಉತ್ಪನ್ನವು 9 0 ಪಾಯಿಂಟ್ನಲ್ಲಿ ತೆಗೆದುಕೊಳ್ಳುತ್ತದೆ ಮತ್ತು 0 9 ಪಾಯಿಂಟ್ ಎಲ್ಲದರಲ್ಲಿ ಕನಿಷ್ಠ ಆಗಿದೆ ಮತ್ತು ಈ 4 ಆಗಿದೆ 1 1 ಪಾಯಿಂಟ್ ನಲ್ಲಿ ಗರಿಷ್ಠ 1 ಆಗಿದೆ ಉತ್ಪನ್ನವು ಇಲ್ಲಿ 1 1 ಪಾಯಿಂಟ್ನಲ್ಲಿ ಗರಿಷ್ಠವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇದು 9 0 ಅಥವಾ 0 9 ಪಾಯಿಂಟ್ನಲ್ಲಿ ಕನಿಷ್ಠವನ್ನು ತೆಗೆದುಕೊಳ್ಳುತ್ತದೆ ಇಲ್ಲಿ ಮೌಲ್ಯವು 61 ಇದು ಬೌಂಡೆಡ್ ಡೊಮೇನ್ ನೊಂದಿಗೆ ಸಮಸ್ಯೆಯಾಗಿದೆ ಹಿಂದಿನ ಸಮಸ್ಯೆಗಳು ತೆರೆದ ಡೊಮೇನ್ನಲ್ಲಿವೆ ನಾವು ಅಲ್ಲಿ ಬೌಂಡರಿಯನ್ನು ಪರಿಗಣಿಸಲಿಲ್ಲ ಏಕೆಂದರೆ ಸಮಸ್ಯೆಯಲ್ಲಿ ಯಾವುದೇ ಬೌಂಡರಿಗಳು ಇರಲಿಲ್ಲ ಆದರೆ ಇಲ್ಲಿ ಬೌಂಡರಿ ಇದ್ದರೆ ಡೊಮೇನ್ ಮುಚ್ಚಿರುತ್ತದೆ ನಂತರ ನಾವು ಬೌಂಡರಿಗಳನ್ನು ಹುಡುಕಬೇಕಾಗಿದೆ ಏಕೆಂದರೆ ಗರಿಷ್ಠ ಮತ್ತು ಕನಿಷ್ಠವು ಬೌಂಡರಿಗಳಲ್ಲಿ ಸಂಭವಿಸಬಹುದು ಅದು ಇಲ್ಲಿ ಇರುವ ಹಾಗೆ ಕನಿಷ್ಠ 9 0 ಅಥವಾ 0 9 ಇರುತ್ತದೆ ಅಂತಿಮವಾಗಿ ಗರಿಷ್ಠ ಮತ್ತು ಕನಿಷ್ಠವು ಡೊಮೇನ್ನ ಬೌಂಡರಿ ಪಾಯಿಂಟ್ ಗಳಲ್ಲಿ ಮಾತ್ರ ಸಂಭವಿಸಬಹುದು ಅದು ನಾವು ಗರಿಷ್ಠ ಮತ್ತು ಕನಿಷ್ಠ ಸಂಭಾವ್ಯ ಅಭ್ಯರ್ಥಿಗಳನ್ನು ಹುಡುಕಬೇಕಾದ ಒಂದು ಮತ್ತು ಎರಡನೇಯ ಕ್ರಿಟಿಕಲ್ ಪಾಯಿಂಟ್ ಆಗಿದೆ ಇವು ಉಲ್ಲೇಖಗಳು